ಆಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಮತ್ತು ವಿನ್ಯಾಸದ ಮಾಡ್ಯೂಲ್ 26 ಗೆ ಸುಸ್ವಾಗತ ನಾವು ಚರ್ಚಿಸುತ್ತಿದ್ದೇವೆ ಯುಎಂಎಲ್ ಡೈಗ್ರಾಮ್ ಗಳ ಬಗ್ಗೆ ವಿವಿಧ ರೇಖಾಚಿತ್ರಗಳನ್ನು ಪರಿಚಯಿಸುತ್ತಿದೆ ನಾವು ಈಗಾಗಲೇ ಚರ್ಚಿಸಿದ್ದೇವೆ ಯೂಸ್ ಕೇಸ್ ಡೈಗ್ರಾಮ್ಗಳನ್ನು ನಾವು ತೆಗೆದುಕೊಳ್ಳುವ ಮುಂದಿನ ರೇಖಾಚಿತ್ರವು ಕ್ಲಾಸ್ ಡೈಗ್ರಾಮ್ ಆಗಿದೆ ಬಹುಶಃ ವ್ಯವಸ್ಥೆಯ ಪ್ರಸ್ತುತಿಯಲ್ಲಿ ಪ್ರಮುಖ ರೇಖಾಚಿತ್ರಗಳಲ್ಲಿ ಒಂದಾಗಿದೆ ನಾವು ಈ ಮಾಡ್ಯೂಲ್ನಲ್ಲಿ ಕ್ಲಾಸ್ ಡೈಗ್ರಾಮ್ಗಳ ಕುರಿತು ಚರ್ಚೆಯನ್ನು ಪ್ರಾರಂಭಿಸುತ್ತೇವೆ ಮತ್ತು ಇದು ಮುಂದಿನದಕ್ಕೆ ಎರಡು ಮಾಡ್ಯೂಲ್ ಮುಂದುವರಿಯುತ್ತದೆ ಈ ಮಾಡ್ಯೂಲ್ನಲ್ಲಿ ನಾವು ಕ್ಲಾಸ್ ಡೈಗ್ರಾಮ್ ಯಾವುದು ಎಂದು ನಿರ್ದಿಷ್ಟಪಡಿಸುತ್ತೇವೆ ಮತ್ತು ಅದರ ಮೂಲ ಪ್ರಾತಿನಿಧ್ಯವನ್ನು ಚರ್ಚಿಸುತ್ತೇವೆ ಕ್ಲಾಸ್ ಪ್ರೊಪರ್ಟಿ ಮತ್ತು ಕಾರ್ಯಾಚರಣೆಗಳು ನಾವು ಉದಾಹರಣೆಗಳನ್ನು ಸಹ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಪ್ರಾರಂಭಿಸುವ ಮೊದಲು ಕ್ಲಾಸ್ ಯಾವುದು ಎಂಬುದರ ಕುರಿತು ಶೀಘ್ರವಾಗಿ ಮರುಕಳಿಸೋಣ ಆದ್ದರಿಂದ ನಾವು ಚರ್ಚಿಸಿದ್ದೇವೆ ಕ್ಲಾಸ್ ಮತ್ತು ವಸ್ತುಗಳ ಉದ್ದದ ಪರಿಕಲ್ಪನೆ ಆದ್ದರಿಂದ ಒಂದು ಕ್ಲಾಸ್ವು ಸಾಮಾನ್ಯ ಹೆಜ್ಜೆಗುರುತನ್ನು ಪ್ರತಿನಿಧಿಸುತ್ತದೆ ಅಥವಾ ಅಸ್ತಿತ್ವದಲ್ಲಿರುವ ವಸ್ತುಗಳ ಸಾಮಾನ್ಯ ವಿನ್ಯಾಸ ಅಸ್ತಿತ್ವದಲ್ಲಿರುವ ಕಾಂಕ್ರೀಟ್ ಅಸ್ತಿತ್ವವು ವಸ್ತುಗಳು ಮತ್ತು ನಾವು ಹೊಂದಿದ್ದೇವೆ ಅಧ್ಯಾಪಕರಂತಹ ಕ್ಲಾಸ್ಕ್ಕೆ ಇದು ವಸ್ತು ನಿದರ್ಶನಗಳು ಮತ್ತು ಕ್ಲಾಸ್ವನ್ನು ಅಮೂರ್ತವಾಗಿರಬಹುದು ಈ ಕ್ಲಾಸ್ವನ್ನು ವ್ಯಾಖ್ಯಾನಿಸುವ ವಿಭಿನ್ನ ಗುಣಲಕ್ಷಣಗಳು ಅಥವಾ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಸಂಕೀರ್ಣ ವ್ಯವಸ್ಥೆಗಳ ಅಂಗೀಕೃತ ರೂಪದ ಬಗ್ಗೆಯೂ ನಾವು ಮೊದಲೇ ಚರ್ಚಿಸಿದ್ದೇವೆ ಅಲ್ಲಿ ನಾವು ವ್ಯವಸ್ಥೆಯನ್ನು ಎರಡು ವಿಭಿನ್ನ ದೃಷ್ಟಿಕೋನಗಳಲ್ಲಿ ನೋಡಬಹು ದು ಎಂಬುದನ್ನು ಗಮನಿಸಿದ್ದೇವೆ ಒಂದು ಐಎಸ್ ಎ ಕ್ರಮಾನುಗತ ಅಥವಾ ಜೆನೆರಲೈಝಷನ್ ವಿಶೇಷ ವೀಕ್ಷಣೆ ಇದು ಮುಖ್ಯವಾಗಿ ಕ್ಲಾಸ್ ರಚನೆಯ ಪ್ರಾತಿನಿಧ್ಯವಾಗಿದೆ ಇದನ್ನು ಕ್ರಮಾನುಗತತೆಯ ಒಂದು ಭಾಗವಾಗಿ ನೋಡಬಹುದೆಂದು ನಾವು ನೋಡಿದ್ದೇವೆಅದು ಎಚ್ ಎ ಎಸ್ ಎ ಆಗಿದೆ ಅದು ವಸ್ತು ರಚನೆಯನ್ನು ಪ್ರತಿನಿಧಿಸುವ ಒಂದು ಸಂಬಂಧವಾಗಿದೆ ಕ್ಲಾಸ್ ಡೈಗ್ರಾಮ್ ಯುಎಂಎಲ್ ಪ್ರಾತಿನಿಧ್ಯದಲ್ಲಿ ವಿಶಿಷ್ಟವಾಗಿದೆ ಏಕೆಂದರೆ ಇದು ಭಾಗ ಕ್ರಮಾನುಗತವನ್ನು ಕ್ರಮಾನುಗತ ಅಥವಾ ಆಬ್ಜೆಕ್ಟ್ ರಚನೆಯನ್ನು ವ್ಯಾಖ್ಯಾನಿಸುವ ಕಾರ್ಯವಿಧಾನವನ್ನು ನಮಗೆ ಒದಗಿಸುತ್ತದೆ ಮತ್ತು ಐಎಸ್ ಎ ಕ್ಲಾಸ್ ಸ್ಟ್ರಕ್ಚರ್ ಒಂದೇ ರೇಖಾಚಿತ್ರದಲ್ಲಿ ವ್ಯಾಖ್ಯಾನಿಸುವ ಕಾರ್ಯವಿಧಾನವನ್ನು ಒದಗಿಸುತ್ತದೆ ಆದ್ದರಿಂದ ಇದನ್ನು ಹೇಗೆ ಮಾಡಲಾಗುತ್ತದೆ ಎಂಬುದರ ಕುರಿತು ನಾವು ನೋಡೋಣ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ಸೈಕಲ್ ಅಥವಾ ಎಸ್ಡಿಎಲ್ಸಿಯ ವಿವಿಧ ಹಂತಗಳಲ್ಲಿ ನಾವು ಅದನ್ನು ನೋಡಿದ್ದೇವೆ ಎಂದು ನಾನು ನಿಮಗೆ ನೆನಪಿಸಲು ಬಯಸುತ್ತೇನೆ ವಿಭಿನ್ನ ಯುಎಂಎಲ್ ಡೈಗ್ರಾಮ್ ಗಳನ್ನು ಒಳಗೊಂಡಿರುತ್ತವೆ ಮತ್ತು ಅವಶ್ಯಕತೆಗಳ ಹಂತದಲ್ಲಿರುವ ಆರಂಭದಿಂದಲೇ ಯೂಸ್ ಕೇಸ್ ಡೈಗ್ರಾಮ್ನ ಜೊತೆಗೆ ಕ್ಲಾಸ್ ಡೈಗ್ರಾಮ್ ಬಂದು ಪ್ರಮುಖ ಪಾತ್ರ ವಹಿಸಲು ಪ್ರಾರಂಭಿಸುತ್ತದೆಅವಶ್ಯಕತೆಗಳ ಹಂತದಲ್ಲಿ ನೀವು ಕ್ಲಾಸ್ ಡೈಗ್ರಾಮ್ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಅಟ್ರಿಬ್ಯೂಟ್ಸ್ ಮತ್ತು ಕಾರ್ಯಾಚರಣೆಗಳು ಪ್ರೊಪರ್ಟಿಗಳು ಮತ್ತು ಕಾರ್ಯಾಚರಣೆಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಬೇಕಾಗಿಲ್ಲ ಸಂಪೂರ್ಣವಾಗಿ ಗುರುತಿಸದೆ ಇರಬಹುದು ನಮ್ಮಲ್ಲಿ ಅಮೂರ್ತತೆ ಒಂದು ಕ್ಲಾಸ್ನ ಪರಿಕಲ್ಪನೆಯನ್ನು ನಾವು ಗುರುತಿಸಲು ಸಾಧ್ಯವಾಯಿತು ಮತ್ತು ನಾವು ಇನ್ನೂ ಹುಡುಕುತ್ತಿದ್ದೇವೆ ಬಹುಶಃ ನಾವು ಕೆಲವು ಗುಣಲಕ್ಷಣಗಳನ್ನು ಮತ್ತು ಕೆಲವು ಕಾರ್ಯಾಚರಣೆಗಳನ್ನು ಹೊಂದಿಲ್ಲ ಆದರೆ ಆ ಸಂಪೂರ್ಣ ವಿಷಯವನ್ನು ಪೂರ್ಣಗೊಳಿಸಲು ನಮಗೆ ಸಾಧ್ಯವಾಗದಿರಬಹುದು ಆದ್ದರಿಂದ ಇಲ್ಲಿ ಕ್ಲಾಸ್ಗಳನ್ನು ಡೊಮೇನ್ ಮಾದರಿಗಳಾಗಿ ಗುರುತಿಸಲಾಗುತ್ತಿದೆ ಏಕೆಂದರೆ ನಾವು ಡೊಮೇನ್ ಹೊಂದಿರುವದನ್ನು ಸೆರೆಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಕ್ಲಾಸ್ ಡೈಗ್ರಾಮ್ ಯೂಸ್ ಕೇಸ್ ಡೈಗ್ರಾಮ್ಗೆ ಪೂರಕವಾಗಿದೆ ಮುಂದಿನ ಎಸ್ಡಿಎಲ್ಸಿ ಹಂತದಲ್ಲಿ ಇದು ವಿಶ್ಲೇಷಣೆಯ ಹಂತವಾಗಿದೆನಾವು ಮೊದಲು ಸೆರೆಹಿಡಿದ ಕ್ಲಾಸ್ ಡೈಗ್ರಾಮ್ಗಳನ್ನು ನಾವು ವಿಶ್ಲೇಷಿಸುತ್ತೇವೆ ಅವುಗಳನ್ನು ಮತ್ತಷ್ಟು ಪರಿಷ್ಕರಿಸಲು ಪ್ರಯತ್ನಿಸಿದ್ದೇವೆಡೊಮೇನ್ ಮಾದರಿಗಳನ್ನು ಪ್ರತಿನಿಧಿಸುವುದನ್ನು ಮುಂದುವರಿಸುವುದು ಸಮಸ್ಯೆ ಡೊಮೇನ್ ಹೊಂದಿರುವ ಮಾಹಿತಿಯನ್ನು ಪ್ರತಿನಿಧಿಸುವುದು ಮತ್ತು ಸಮಸ್ಯೆಯ ಯುಎಂಎಲ್ ಪ್ರಾತಿನಿಧ್ಯವನ್ನು ಹಲವಾರು ಇತರ ನಡವಳಿಕೆಯ ಮಾದರಿಗಳೊಂದಿಗೆ ನಿರ್ಮಿಸಿ ನಂತರದ ಹಂತಗಳಲ್ಲಿ ನಾವು ಚರ್ಚಿಸುತ್ತೇವೆ ಎಸ್ಡಿಎಲ್ಸಿಯಲ್ಲಿ ಮುಂದಿನ ಹಂತವು ವಿನ್ಯಾಸದ ಬಗ್ಗೆ ಮಾತನಾಡುತ್ತದೆ ಇದನ್ನು ವಿನ್ಯಾಸ ಹಂತ ಎಂದು ಕರೆಯಲಾಗುತ್ತದೆ ಅಲ್ಲಿ ವಿನ್ಯಾಸವು ಉನ್ನತ ಮಟ್ಟದ ವಿನ್ಯಾಸ ಮತ್ತು ಕೆಳಮಟ್ಟದ ವಿನ್ಯಾಸದ ದೃಷ್ಟಿಯಿಂದ ಮತ್ತಷ್ಟು ವಿವರವಾಗಿರುವುದನ್ನು ನಾವು ನೋಡಿದ್ದೇವೆ ಮತ್ತು ಬಹುಶಃ ಈ ಹಂತದಲ್ಲಿ ನಾವು ಕ್ಲಾಸ್ ಡೈಗ್ರಾಮ್ವನ್ನು ಬಳಸುತ್ತಿದ್ದೇವೆ ಕ್ಲಾಸ್ ಡೈಗ್ರಾಮ್ ಇಲ್ಲಿ ಸೇರಿದೆ ರಚನಾತ್ಮಕ ಮಾದರಿ ಮತ್ತು ಇವುಗಳು ಹೊಸ ಹೆಚ್ಚುವರಿ ರೇಖಾಚಿತ್ರಗಳಾಗಿವೆ ಈಗ ವಿನ್ಯಾಸ ಹಂತದಲ್ಲಿ ಕ್ಲಾಸ್ ಡೈಗ್ರಾಮ್ ಡೊಮೇನ್ ಮಾದರಿಗಳ ಮತ್ತಷ್ಟು ಪರಿಷ್ಕರಣೆಯಾಗಿದೆ ಮತ್ತು ಹೆಚ್ಚುವರಿಯಾಗಿ ನೀವು ಅನುಷ್ಠಾನ ತರಗತಿಗಳನ್ನು ಹೊಂದಿರಬಹುದು ಅದು ಈಗ ನಾವು ವಿನ್ಯಾಸ ಪ್ರಕ್ರಿಯೆಯಲ್ಲಿದ್ದೇವೆ ಆದ್ದರಿಂದ ನಾವು ಇದರ ಔಟ್ಪುಟ್ನಲ್ಲಿದ್ದೇವೆ ನಿಜವಾದ ಕ್ಲಾಸ್ ಗಳು ನಾವು ಸಿ C ಅಥವಾ ಜಾವಾದಲ್ಲಿ ಕೋಡಿಂಗ್ ಮಾಡಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ಡೊಮೇನ್ ಮಾದರಿಗಳಲ್ಲದೆ ನಾವು ವಿನ್ಯಾಸಕ್ಕೆ ನಿರ್ದಿಷ್ಟ ಕ್ಲಾಸ್ ಗಳನ್ನು ಸೇರಿಸುವ ಸಾಧ್ಯತೆಯಿದೆ ಅದು ಇಡೀ ವಿನ್ಯಾಸದ ಅನುಷ್ಠಾನದ ಅಂಶಗಳ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ನಾವು ನೋಡುವಂತೆ ಕ್ಲಾಸ್ ಡೈಗ್ರಾಮ್ ಈ ಎಲ್ಲಾ 3 ಹಂತಗಳಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇತರ ಹಂತಗಳಲ್ಲಿ ಇದು ಅಗತ್ಯವಿರುತ್ತದೆ ಆದರೆ ಸಾಮಾನ್ಯವಾಗಿ ಕ್ಲಾಸ್ ಡೈಗ್ರಾಮ್ ಅಭಿವೃದ್ಧಿಯು ಈ ಕೆಲವು ಹಂತಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಆದ್ದರಿಂದ ಕ್ಲಾಸ್ ಡೈಗ್ರಾಮ್ವು ಯುಎಂಎಲ್ ರಚನಾತ್ಮಕ ರೇಖಾಚಿತ್ರವಾಗಿದೆ ನಾವು ಸ್ಟ್ರಕ್ಚರಲ್ ಡೈಗ್ರಾಮ್ಸ್ ಮತ್ತು ಬಿಹೇವಿಯರಲ್ ಡೈಗ್ರಾಮ್ಸ್ ಬಗ್ಗೆ ಮಾತನಾಡಿದ್ದೇವೆ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಕ್ಲಾಸ್ ಡೈಗ್ರಾಮ್class diagram ವಿನ್ಯಾಸ ವ್ಯವಸ್ಥೆಯ ಮೂಲ ರಚನೆಯ ಬಗ್ಗೆ ಕ್ಲಾಸೆಸ್ ಮತ್ತು ಇಂಟೆರ್ಫ್ಯಾಕ್ಸ್ ಮಟ್ಟದಲ್ಲಿ ಮಾತನಾಡುತ್ತದೆ ನಾವು ಇಂಟರ್ಫೇಸ್ ಬಗ್ಗೆ ಹೆಚ್ಚು ಮಾತನಾಡುತ್ತೇವೆ ಇಂಟರ್ಫೇಸ್ಗಳು ಕ್ಲಾಸ್ಗಳಂತೆ ಅಲ್ಲಿರುವ ಗುಣಲಕ್ಷಣಗಳ ವಿವರಗಳು ನಮಗೆ ತಿಳಿದಿಲ್ಲದಿರಬಹುದು ಆದರೆ ನಾವು ಪೂರೈಸಲು ಬಯಸುವ ಕಾರ್ಯಾಚರಣೆಗಳನ್ನು ನಾವು ತಿಳಿದಿದ್ದೇವೆ ಇಂಟರ್ಫೇಸ್ಗಳು ವಿವಿಧ ಕ್ಲಾಸ್ ಪರಿಕಲ್ಪನೆಗಳ ಜೆನೆರಲೈಝಷನ್ ಆಗಿರಬಹುದು ಇದಲ್ಲದೆ ಕ್ಲಾಸ್ ಡೈಗ್ರಾಮ್ಗಳು ವೈಶಿಷ್ಟ್ಯಗಳು ನಿರ್ಬಂಧಗಳು ಇದು ಅತ್ಯಂತ ಮುಖ್ಯವಾದ ಸಂಬಂಧವನ್ನು ತೋರಿಸುತ್ತದೆಮತ್ತು ನಾವು ಸಂಘ ಮತ್ತು ಜೆನೆರಲೈಝಷನ್ ಅವಲಂಬನೆಗಳ ವಿಷಯದಲ್ಲಿ ವಿವಿಧ ಸಂಬಂಧಗಳ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಹೀಗೆ ಮತ್ತು ಕ್ಲಾಸ್ ಡೈಗ್ರಾಮ್ ಪ್ರಕಾರ ಇವೆಲ್ಲವನ್ನೂ ಹೇಗೆ ಪ್ರತಿನಿಧಿಸಬಹುದು ಎಂಬುದನ್ನು ನಾವು ನೋಡುತ್ತೇವೆ ವಿಶಿಷ್ಟವಾಗಿ ಕ್ಲಾಸ್ ಡೈಗ್ರಾಮ್ಗಳು ವಿಭಿನ್ನ ರೀತಿಯವುಗಳಾಗಿವೆ ಅವುಗಳಲ್ಲಿ ಹೆಚ್ಚಿನವು ಡೊಮೇನ್ ಮಾದರಿ ರೇಖಾಚಿತ್ರಗಳಾಗಿವೆ ಅಲ್ಲಿ ಮೂಲತಃ ನಾನು ಡೊಮೇನ್ ಮಾಹಿತಿಯನ್ನು ಸಮಸ್ಯೆಯಿಂದ ಸೆರೆಹಿಡಿಯುತ್ತಿದ್ದೇನೆ ಅದು ಅವಶ್ಯಕತೆಗಳಲ್ಲಿ ಮತ್ತು ವಿಶ್ಲೇಷಣೆಯ ಹಂತದಲ್ಲಿ ಗಮನಾರ್ಹವಾಗಿ ಸಂಭವಿಸುತ್ತದೆ ಮತ್ತು ಇತರ ಪ್ರಕಾರ ಅವು ಅನುಷ್ಠಾನ ಕ್ಲಾಸ್ ಡೈಗ್ರಾಮ್ಗಳಾಗಿವೆ ಅದನ್ನು ನಾವು ವಿಶ್ಲೇಷಣೆಯ ಹಂತದಿಂದ ವಿನ್ಯಾಸ ಹಂತಕ್ಕೆ ಸ್ಥಳಾಂತರಿಸಿದಾಗ ಮತ್ತಷ್ಟು ಸೇರಿಸಲಾಗುತ್ತದೆ ಆದ್ದರಿಂದ ಅನುಷ್ಠಾನ ಕ್ಲಾಸ್ ಗಳನ್ನು ಪ್ರತಿನಿಧಿಸುವ ಅನುಷ್ಠಾನ ವರ್ಗ ರೇಖಾಚಿತ್ರಗಳು ಸ್ವಾಭಾವಿಕವಾಗಿ ಡೊಮೇನ್ ಮಾದರಿ ಕ್ಲಾಸ್ ಡೈಗ್ರಾಮ್ಗಳಿಗಿಂತ ಹೆಚ್ಚಿನ ವಿವರಗಳನ್ನು ಹೊಂದಿವೆ ಈಗ ನಾವು ಕ್ಲಾಸೆಸ್ ಪ್ರಾತಿನಿಧ್ಯವನ್ನು ಪ್ರಾರಂಭಿಸುವ ಮೊದಲು ಇವೆ ಎಂದು ನಾವೇ ನೆನಪಿಸಿಕೊಳ್ಳೋಣ ಕ್ಲಾಸ್ನ ಪ್ರಮುಖ ಲಕ್ಷಣಗಳು ಒಂದು ಕ್ಲಾಸ್ ಸ್ಥಿರವಲ್ಲದ ವೈಶಿಷ್ಟ್ಯಗಳನ್ನು ಹೊಂದಿದೆ ಅದು ಅಲ್ಲಿ ವೈಯಕ್ತಿಕ ನಿದರ್ಶನ ಅಥವಾ ಕ್ಲಾಸ್ ಪ್ರತಿಯೊಂದು ವಸ್ತು ನಿದರ್ಶನಗಳು ಈ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ ಆದ್ದರಿಂದ ಇವು ಸ್ಥಿರವಲ್ಲದ ವೈಶಿಷ್ಟ್ಯಗಳು ಎಂದು ಕರೆಯಲಾಗುತ್ತದೆ ಕೆಲವು ಗುಣಲಕ್ಷಣಗಳು ಇರುವ ಕೆಲವು ಸ್ಥಿರ ಲಕ್ಷಣಗಳನ್ನು ನಾವು ಹೊಂದಿದ್ದೇವೆ ವೈಶಿಷ್ಟ್ಯವು ಆಸ್ತಿ ಅಥವಾ ಕಾರ್ಯಾಚರಣೆಯಾಗಿರಬಹುದು ಅದು ಕ್ಲಾಸ್ನ ಲಕ್ಷಣವಾಗಿದೆ ಆದರೆ ನಿರ್ದಿಷ್ಟ ವಸ್ತುಗಳು ಅಲ್ಲ ಉದಾಹರಣೆಗೆ ನಾವು ಅದರ ಬಗ್ಗೆ ಮಾತನಾಡಿದರೆ ಅದರ ನಿದರ್ಶನಗಳ ಸಂಖ್ಯೆಯನ್ನು ವ್ಯಾಖ್ಯಾನಿಸಲು ನಮಗೆ ಆಸ್ತಿ ಇದೆ ನಾವು ನಿರ್ಮಿಸಿದ ಕ್ಲಾಸ್ ನಂತರ ಈ ಎಣಿಕೆ ಸ್ಥಿರ ಲಕ್ಷಣವಾಗಿರುತ್ತದೆ ಏಕೆಂದರೆ ಪ್ರತಿಯೊಂದು ವಸ್ತುವೂ ಪ್ರತ್ಯೇಕ ಎಣಿಕೆ ಇರುವುದಿಲ್ಲ ಏಕೆಂದರೆ ಅದು ಆ ವಸ್ತುಗಳಲ್ಲಿ ಒಂದಾಗಿದೆ ಆದರೆ ಕ್ಲಾಸ್ ಮಟ್ಟದಲ್ಲಿ ನಾವು ಸ್ಥಿರ ಎಣಿಕೆ ಆಸ್ತಿಯನ್ನು ಹೊಂದಿರುತ್ತದೆ ಅದು ಕ್ಲಾಸ್ಗಳ ಸಂಖ್ಯೆಯನ್ನು ಎಣಿಸುತ್ತದೆ ನಿರ್ಮಿಸಲಾದ ವಸ್ತುಗಳ ಎಣಿಕೆಗಳು ಅಂತೆಯೇ ನಾವು ಸ್ಥಿರವಾದ ಕಾರ್ಯಾಚರಣೆಗಳನ್ನು ಸಹ ಹೊಂದಬಹುದು ಉದಾಹರಣೆಗೆ ಆಬ್ಜೆಕ್ಟ್ನ್ನು ನಿರ್ಮಿಸಿದಾಗ ಈ ಎಣಿಕೆಯನ್ನು ನಿಜವಾಗಿ ನವೀಕರಿಸುವ ಕಾರ್ಯಾಚರಣೆ ಆಬ್ಜೆಕ್ಟ್ನ್ನು ನಾಶಪಡಿಸಿದಾಗ ಅಥವಾ ಕ್ಲಾಸ್ನ ಎಷ್ಟು ಆಬ್ಜೆಕ್ಟ್ ಗಳು ಅಸ್ತಿತ್ವದಲ್ಲಿವೆ ಎಂದು ನೀವು ತಿಳಿಯಲು ಬಯಸಿದಾಗ ಅದನ್ನು ನವೀಕರಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆಸ್ಟ್ರಕ್ಚರಲ್ ಫೀಚರ್ಸ್ಗಳು ಅಥವಾ ಗುಣಲಕ್ಷಣಗಳಿವೆ ಮತ್ತು ಅವು ಬಿಹೇವಿಯರಲ್ ಫೀಚರ್ಸ್ ಗಳು ಅಥವಾ ವಿಧಾನಗಳು ಅಥವಾ ಕಾರ್ಯಾಚರಣೆಗಳು ಅದು ಕ್ಲಾಸ್ನ್ನು ವ್ಯಾಖ್ಯಾನಿಸುವಲ್ಲಿ ಒಳಗೊಂಡಿರುತ್ತದೆ ಈಗ ಸಂಕೇತಕ್ಕೆ ಬರುತ್ತಿದೆ ಒಂದು ಕ್ಲಾಸ್ನ್ನು ಸಾಮಾನ್ಯವಾಗಿ ಮುಚ್ಚಿದ ಆಯತದ ದೃಷ್ಟಿಯಿಂದ ಚಿತ್ರಿಸಲಾಗುತ್ತದೆ ಅದು ಘನ ಗಡಿಯನ್ನು ಹೊಂದಿದೆ ಮತ್ತು ಅದರ ನಡುವೆ ಆ ಗಡಿಯೊಳಗೆ ಕ್ಲಾಸ್ನ ಹೆಸರು ಕ್ಲಾಸ್ ಹೆಸರನ್ನು ಹೊಂದಿರಬೇಕು ಮತ್ತು ಕ್ಲಾಸ್ದ ಹೆಸರನ್ನು ಮೊದಲನೆಯದರೊಂದಿಗೆ ದಪ್ಪ ಅಕ್ಷರದಲ್ಲಿ ಬರೆಯಲಾಗುತ್ತದೆ ಮೇಲಿನ ಸಂದರ್ಭದಲ್ಲಿ ಅಕ್ಷರವು ಒಂದು ಮೂಲ ಸಮಾವೇಶವಾಗಿದೆ ಆದ್ದರಿಂದ ನಾವು ಈ ರೀತಿಯ ಕ್ಲಾಸ್ನ್ನು ಬರೆಯುವುದಿಲ್ಲ ಮೊದಲ ಅಕ್ಷರ ದೊಡ್ಡಕ್ಷರವಲ್ಲ ಇದನ್ನು ಮಾಡುವ ಸರಿಯಾದ ಮಾರ್ಗ ಇದು ಕೆಲವು ಕ್ಲಾಸ್ಗಳು ಅಮೂರ್ತವಾಗಬಹುದು ಒಂದು ಕ್ಲಾಸ್ ಅಮೂರ್ತವಾಗಿದ್ದರೆ ಒಂದು ಕ್ಲಾಸ್ ಅಮೂರ್ತವಾಗಿದ್ದರೆ ಅದು ಆಗಿರಬಹುದು ಕ್ಲಾಸ್ ಹೆಸರಿನ ನಂತರ ನಾವು ಸುರುಳಿಯಾಕಾರದ ಕಟ್ಟುಪಟ್ಟಿಗಳಲ್ಲಿ ಬರೆಯುತ್ತೇವೆ ಅದು ಅಮೂರ್ತವಾಗಿರುತ್ತದೆ ಇದರ ಅರ್ಥವೇನೆಂದರೆ ಈ ಕ್ಲಾಸ್ ಕೇವಲ ಒಂದು ಪರಿಕಲ್ಪನೆಯನ್ನು ಹೊಂದಿದೆ ಆದರೆ ಸಾಕ್ಷಾತ್ಕಾರದಲ್ಲಿ ನಾವು ಎಂದಿಗೂ ಕ್ಲಾಸ್ನ್ನು ತ್ವರಿತಗೊಳಿಸುವುದಿಲ್ಲ ಮತ್ತು ಆಬ್ಜೆಕ್ಟ್ಗಳನ್ನು ರಚಿಸುವುದಿಲ್ಲ ಇಟಾಲಿಕೈಸ್ಡ್ ಫಾಂಟ್ನಲ್ಲಿ ಕ್ಲಾಸ್ ಹೆಸರನ್ನು ಬರೆಯುವ ಮೂಲಕ ಪರ್ಯಾಯ ರೂಪದಲ್ಲಿ ಅಮೂರ್ತ ಕ್ಲಾಸ್ಗಳನ್ನು ಪ್ರತಿನಿಧಿಸಬಹುದು ಅಂತಿಮವಾಗಿ ಒಂದು ವರ್ಗವು ಐಚ್ಛಿಕ ವಿಭಾಗಗಳನ್ನು ಹೊಂದಿರಬಹುದು ಅಂದರೆ ನನಗೆ ಒಂದು ಕ್ಲಾಸ್ ಇದೆ ಇದು ಕ್ಲಾಸ್ ಎಂದು ಹೇಳಿ ಕ್ಲಾಸ್ನ ಹೆಸರು ಪುಸ್ತಕವಾಗಿದೆ ನಾನು ಮತ್ತಷ್ಟು ವಿಭಾಗಗಳನ್ನು ಹೊಂದಿರಬಹುದು ಪ್ರಾಪರ್ಟೀಸ್ ಗಳಿಗಾಗಿ ಒಂದು ವಿಭಾಗ ಮತ್ತು ಕಾರ್ಯಾಚರಣೆಗಳಿಗೆ ಮತ್ತೊಂದು ವಿಭಾಗ ಆದರೆ ಇವು ಐಚ್ಛಿಕವಾಗಿವೆ ನಾನು ಅವೆರಡನ್ನೂ ಹೊಂದಿರಬಹುದು ಅವುಗಳಲ್ಲಿ ಒಂದನ್ನು ಮಾತ್ರ ನಾನು ಹೊಂದಿರಬಹುದು ನಾನು ಯಾವುದೇ ಹೆಚ್ಚಿನ ವಿಭಾಗವನ್ನು ಹೊಂದಿಲ್ಲದಿರಬಹುದು ಈಗ ಪ್ರಾಪರ್ಟೀಸ್ ಗಳ ವಿವರಣೆಗೆ ಬರುತ್ತಿದೆ ಒಂದು ಪ್ರಾಪರ್ಟೀ ಯನ್ನು ಬರೆಯಲಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ನೀವು ನೋಡಬಹುದು ಅಂದರೆ ಇದು ಒಂದು ಕ್ಲಾಸ್ ಎಂದು ಹೇಳೋಣ ಇದು ಕ್ಲಾಸ್ ಹೆಸರು ಇದು ಮೊದಲ ಐಚ್ಛಿಕ ವಿಭಾಗವಾಗಿದೆ ಅಲ್ಲಿ ನಾವು ಪ್ರಾಪರ್ಟೀಗಳನ್ನು ನೀಡಿದ್ದೇವೆ ಮತ್ತು ನಾವು ಈ ನಿರ್ದಿಷ್ಟ ಪ್ರಾಪರ್ಟೀಯ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ಹೇಳೋಣ ಆದ್ದರಿಂದ ಅದು ಏನು ಹೊಂದಿದೆ ಖಂಡಿತವಾಗಿಯೂ ಇದು ಪಾತ್ರ ಸಂಖ್ಯೆ ಪ್ರಾಪರ್ಟೀ ಹೆಸರನ್ನು ಹೊಂದಿರುವ ಪ್ರಾಪರ್ಟೀಆಗಿದೆ ಆದ್ದರಿಂದ ನಂತರ ಪ್ರಾಪರ್ಟೀ ಹೆಸರು ಪ್ರಾಪರ್ಟೀಯ ಪ್ರಕಾರದಿಂದ ಬೇರ್ಪಡಿಸಲು ನಾವು ಕೊಲೊನ್ ಅನ್ನು ಹಾಕುತ್ತೇವೆ ಆದ್ದರಿಂದ ಸ್ಟ್ರಿಂಗ್ ಪ್ರಾಪರ್ಟೀಯ ಪ್ರಕಾರವಾಗಿದೆ ಆದ್ದರಿಂದ ರೋಲ್ ನಂಬರ್ ಕೊಲೊನ್ ಸ್ಟ್ರಿಂಗ್ ಹೇಳುತ್ತದೆ ರೋಲ್ ನಂಬರ್ ಟೈಪ್ ಸ್ಟ್ರಿಂಗ್ ಆಗಿದೆ ಅಲ್ಲಿ ಸ್ಟ್ರಿಂಗ್ ಈಗಾಗಲೇ ತಿಳಿದಿರುವ ಸಂಗತಿಯಾಗಿದೆ ಎಂದು ಊಹಿಸಲಾಗಿದೆ ಅದು ಇಲ್ಲದಿದ್ದರೆ ಅದು ಸಹ ಅದನ್ನು ಪ್ರತಿನಿಧಿಸಬೇಕಾಗುತ್ತದೆ ಆದ್ದರಿಂದ ನಿಮ್ಮಲ್ಲಿ ಸಿ c ಮತ್ತು ಜಾವಾ ಪರಿಚಯವಿರುವವರು ನಾವು ಇದೇ ರೀತಿಯ ಮಾಹಿತಿಯನ್ನು ಸಿ c ಅಥವಾ ಜಾವಾ ಕ್ಲಾಸ್ಲ್ಲಿ ಇಡುತ್ತೇವೆ ಎಂದು ವಿವರಿಸುತ್ತಾರೆ ಆದರೆ ನಾವು ಅವುಗಳನ್ನು ವಿಭಿನ್ನ ಕ್ರಮದಲ್ಲಿ ಬರೆಯುತ್ತೇವೆ ನಾವು ಮೊದಲು ಟೈಪ್ ಹೆಸರನ್ನು ಬರೆಯುತ್ತೇವೆ ಮತ್ತು ನಂತರ ನಾವು ವೇರಿಯಬಲ್ ಹೆಸರನ್ನು ಬರೆಯುತ್ತೇವೆ ಇಲ್ಲಿ ನಾವು ಮೊದಲು ಬರೆಯುತ್ತೇವೆ ಪ್ರಾಪರ್ಟೀ ಹೆಸರು ಮತ್ತು ನಂತರ ಅದು ಯಾವ ಪ್ರಕಾರಕ್ಕೆ ಸೇರಿದೆ ಎಂಬುದನ್ನು ನಾವು ಹಾಕುತ್ತೇವೆ ಆದ್ದರಿಂದ ಅದು ಈ ಭಾಗವಾಗಿದೆ ಆಗ ಅದು ಪ್ಲಸ್ ಹ್ಯಾಶ್ ಅಥವಾ ಮೈನಸ್ ಒಂದಾಗಿರಬಹುದಾದ ಚಿಹ್ನೆಯೊಂದಿಗೆ ಪೂರ್ವಪ್ರತ್ಯಯ ಅವು ಗೋಚರತೆಯನ್ನು ಅರ್ಥೈಸುತ್ತವೆ ನಿರ್ದಿಷ್ಟ ಡೇಟಾ ಸದಸ್ಯರ ನಿರ್ದಿಷ್ಟ ಪ್ರಾಪರ್ಟೀ ಒಂದು ಪ್ರಾಪರ್ಟೀ ಸಾರ್ವಜನಿಕವಾಗಿದ್ದರೆ ಇದರ ಅರ್ಥ ಬೇರೆ ಯಾವುದೇ ಕ್ಲಾಸ್ ಆ ಪ್ರಾಪರ್ಟೀಯನ್ನು ನೇರವಾಗಿ ಪ್ರವೇಶಿಸಬಹುದು ಅದು ಖಾಸಗಿಯಾಗಿದ್ದರೆ ಆ ನಿರ್ದಿಷ್ಟ ಕ್ಲಾಸ್ ಕಾರ್ಯಾಚರಣೆಗಳು ಮಾತ್ರ ಆ ಸದಸ್ಯರನ್ನು ಪ್ರವೇಶಿಸಬಹುದು ಆ ಪ್ರಾಪರ್ಟೀಯನ್ನು ಪ್ರವೇಶಿಸಬಹುದು ಆದರೆ ಯಾವುದೇ ಬಾಹ್ಯ ಕ್ಲಾಸ್ಅಲ್ಲ ಬೇರೆ ಯಾವುದೇ ಕ್ಲಾಸ್classವು ಆ ಪ್ರಾಪರ್ಟೀಯನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಮತ್ತು ಅಂತಿಮವಾಗಿ ಗೋಚರತೆಯನ್ನು ರಕ್ಷಿಸಿದರೆ ಈ ನಡುವೆ ನಮಗೆ ಏನಾದರೂ ಇರುತ್ತದೆ ನಾನು ಒಂದು ಕ್ಲಾಸ್ನ್ನು ಹೊಂದಿದ್ದರೆ ಉದ್ಯೋಗಿ ಎಂದು ಹೇಳಿ ಮತ್ತು ನಮ್ಮಲ್ಲಿ ಇನ್ನೊಂದು ಕ್ಲಾಸ್class ಇದ್ದರೆ ಮ್ಯಾನೇಜರ್ ಎಂದು ಹೇಳಿ ಇದರಿಂದ ಅವುಗಳು ಐಎಸ್ ಎಗೆ ಸಂಬಂಧಿಸಿವೆ ವ್ಯವಸ್ಥಾಪಕನು ಒಬ್ಬ ಉದ್ಯೋಗಿಯಾಗಿದ್ದಾನೆ ಅಂದರೆ ಪ್ರತಿಯೊಬ್ಬ ವ್ಯವಸ್ಥಾಪಕನು ಎಲ್ಲವನ್ನು ಪೂರೈಸುತ್ತಾನೆ ಉದ್ಯೋಗಿಯ ಪ್ರಾಪರ್ಟೀಗಳು ಆದರೆ ಕೆಲವು ಹೆಚ್ಚುವರಿ ಪ್ರಾಪರ್ಟೀಗಳನ್ನು ಕೆಲವು ಹೆಚ್ಚುವರಿ ಕಾರ್ಯಾಚರಣೆಗಳನ್ನು ಹೊಂದಿರಬಹುದು ಅಂತಹ ವಿಶೇಷತೆಯು ಅಸ್ತಿತ್ವದಲ್ಲಿದ್ದರೆ ಮೂಲ ಕ್ಲಾಸ್ ಸಂರಕ್ಷಿತ ಸದಸ್ಯರಿಗೆ ಪಡೆದ ಕ್ಲಾಸ್ ಅಥವಾ ಮೂಲ ಕ್ಲಾಸ್ನ್ನು ಪರಿಣತಿ ಹೊಂದಿರುವ ಕ್ಲಾಸ್ ಈ ಸಂರಕ್ಷಿತ ಸದಸ್ಯರನ್ನು ಪ್ರವೇಶಿಸಬಹುದು ಆದರೆ ಇತರೆ ಕ್ಲಾಸ್ಗಳು ಸಂರಕ್ಷಿತ ಸದಸ್ಯರನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಆದ್ದರಿಂದ ಸಂರಕ್ಷಿತ ಗೋಚರತೆ ನಮಗೆ ವಿಭಿನ್ನ ರೀತಿಯನ್ನು ಹೇಳುತ್ತದೆ ಚೈಲ್ಡ್ ಕ್ಲಾಸ್ ಅಥವಾ ವಿಶೇಷ ರಕ್ಷಿತ ಸದಸ್ಯರಿಗೆ ಪ್ರವೇಶ ನಿರ್ಬಂಧದ ಸಾರ್ವಜನಿಕ ಅವುಗಳನ್ನು ಮಾರ್ಪಡಿಸಿದ ಪ್ರವೇಶಿಸಬಹುದು ಆದರೆ ಬೇರೆ ಯಾವುದೇ ಕ್ಲಾಸ್ ಈ ನಿರ್ದಿಷ್ಟ ಕ್ಲಾಸ್ನ ವಿಶೇಷತೆ ಸಂರಕ್ಷಿತ ಸದಸ್ಯರು ಖಾಸಗಿಯವರಂತೆ ನಾವು ಪ್ರಾಪರ್ಟೀಯನ್ನು ವ್ಯಾಖ್ಯಾನಿಸಿದಂತೆ ನಾವು ಅದರ ಗೋಚರತೆಯನ್ನು ಸಹ ವ್ಯಾಖ್ಯಾನಿಸುತ್ತೇವೆ ನಂತರ ನಾವು ಐಚ್ಛಿಕ ಅರ್ಹತೆಯನ್ನು ಹೊಂದಿರಬಹುದು ಅದು ಖಚಿತವಾಗಿ ಹೇಳುವ ಪ್ರಕಾರದ ಹೆಸರನ್ನು ಅನುಸರಿಸುತ್ತದೆ ಆ ಪ್ರಾಪರ್ಟೀಯ ಬಗ್ಗೆ ನಿರ್ದಿಷ್ಟ ವಿಷಯಗಳು ಉದಾಹರಣೆಗೆ ನಿಮ್ಮ ರೋಲ್ ನಂಬರ್ ಎಂದು ನಾವು ಇಲ್ಲಿ ಹೇಳುತ್ತಿದ್ದೇವೆ ಶೈಲಿಯು ಅದನ್ನು ಸುರುಳಿಯಾಕಾರದ ಕಟ್ಟುಪಟ್ಟಿಯೊಳಗೆ ಇಡುವುದು ಮತ್ತು ಇವುಗಳು ನಾನು ಹೊಂದಬಹುದಾದ ವಿಭಿನ್ನ ಅರ್ಹತಾ ಪಂದ್ಯಗಳಾಗಿವೆ ಹಾಗಾಗಿ ನಾನು ಅನನ್ಯವೆಂದು ಹೇಳಿದರೆ ಇದರ ಅರ್ಥ ಈ ಕ್ಲಾಸ್ನ ಎಲ್ಲಾ ನಿದರ್ಶನಗಳು ಈ ನಿರ್ದಿಷ್ಟ ಪ್ರಾಪರ್ಟೀ ಯಾವಾಗಲೂ ವಿಭಿನ್ನ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾನು ಇಬ್ಬರು ವಿದ್ಯಾರ್ಥಿಗಳನ್ನು ಹೊಂದಲು ಸಾಧ್ಯವಿಲ್ಲ ನಾವು ವಿದ್ಯಾರ್ಥಿ ಕ್ಲಾಸನ್ನು ಪ್ರತಿನಿಧಿಸುತ್ತಿದ್ದೇವೆ ರೋಲ್ ನಂಬರ್ ಒಂದೇ ಮೌಲ್ಯವನ್ನು ಹೊಂದಿರುವ ಎರಡು ವಿದ್ಯಾರ್ಥಿ ಒಬ್ಜೆಕ್ಟ್ಸ್ ಗಳನ್ನು ನಾನು ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಅಂತಹ ಹಲವಾರು ಸಾಧ್ಯವಿದೆ ನಾನು ಏನನ್ನಾದರೂ ಓದಲು ಮಾತ್ರ ಮಾಡಬಹುದು ನಾನು ಏನನ್ನಾದರೂ ಓದಲು ಮಾತ್ರ ಮಾಡಿದರೆ ನಂತರ ಆ ಪ್ರಾಪರ್ಟೀಯು ಮಾತ್ರ ಓದಲು ಮಾತ್ರ ಅದನ್ನು ಬದಲಾಯಿಸಲಾಗುವುದಿಲ್ಲ ಅದು ಏನೇ ಇರಲಿ ಒಬ್ಜೆಕ್ಟ್ಸ್ ನ ನಿರ್ಮಾಣ ಸಮಯದಲ್ಲಿ ಹೊಂದಿಸಲಾಗಿದೆ ಆಸ್ತಿ ಬಹುಶಃ ಐಚ್ಛಿಕ ಒಂದು ಪ್ರಾಪರ್ಟೀ ಐಚ್ಛಿಕವಾಗಿದ್ದರೆ ನಾನು ಅದಕ್ಕೆ ಶೂನ್ಯ ಮೌಲ್ಯಗಳನ್ನು ಹೊಂದಬಹುದು ಅಂದರೆ ಒಬ್ಜೆಕ್ಟ್ಸ್ ಗಳನ್ನು ತ್ವರಿತಗೊಳಿಸುವ ಸಮಯದಲ್ಲಿ ನಿರ್ದಿಷ್ಟ ಮೌಲ್ಯವನ್ನು ಹೊಂದಿರುವುದು ಅನಿವಾರ್ಯವಲ್ಲ ಒಂದು ಪ್ರಾಪರ್ಟೀ ಸ್ಥಿರವಾಗಿರಬಹುದು ಆದ್ದರಿಂದ ಅದು ಕ್ಲಾಸ್ ಮಟ್ಟದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಒಂದು ಪ್ರಾಪರ್ಟೀಯನ್ನು ನಾನು ಎಂದು ಆದೇಶಿಸಬಹುದು ವಿಭಿನ್ನ ಮೌಲ್ಯಗಳಲ್ಲಿ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಸಂಭವಿಸಬೇಕಾಗುತ್ತದೆ ಎಂದು ಹೇಳಬಹುದು ಆದ್ದರಿಂದ ಪ್ರಾಪರ್ಟೀ ಸ್ಥಿರವಾಗಿದೆಯೆ ಎಂದು ಹೇಳಲು ಬೇರೆ ಮಾರ್ಗವೆಂದರೆ ಅದನ್ನು ಒತ್ತಿಹೇಳಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ಅದನ್ನು ಅಂಡರ್ಲೈನ್ ಮಾಡಿದರೆ ಇದರರ್ಥ ಪ್ರಾಪರ್ಟೀ ಸ್ಥಿರವಾಗಿರುತ್ತದೆ ಈಗ ಪ್ರಾಪರ್ಟೀ ಬಹುಸಂಖ್ಯೆಯನ್ನು ಹೊಂದಿರಬಹುದು ಇದು ಸಂಭವಿಸಬಹುದು ಎಂಬುದು ಮುಖ್ಯ ನಾನು ಅವರ ಸಂಖ್ಯೆಯನ್ನು ಹೊಂದಬಹುದು ಉದಾಹರಣೆಗೆ ಇಲ್ಲಿ ನನಗೆ ಸಬ್ಜೆಕ್ಟ್ ಇದೆ ಗೋಚರತೆ ಸಾರ್ವಜನಿಕವಾಗಿದೆ ಪ್ರಕಾರದ ವಿಷಯವಾಗಿದೆ ಅಂದರೆ ಬೇರೆ ಕ್ಲಾಸ್ ಸಬ್ಜೆಕ್ಟ್ ಇದೆಆದ್ದರಿಂದ ಈ ಸಬ್ಜೆಕ್ಟ್ ಪ್ರಾಪರ್ಟೀ ಈ ವಿಷಯದ ಜೊತೆಗೆ ಒಂದು ಉದಾಹರಣೆಯಾಗಿದೆ ಎಂದು ನಾವು ಹೇಳುತ್ತಿದ್ದೇವೆಆದರೆ ನಾವು ಹೆಚ್ಚುವರಿಯಾಗಿ ಇಲ್ಲಿರುವುದು ಒಂದು ಡಾಟ್ ಡಾಟ್ ಸ್ಟಾರ್ ಒಂದು ಡಾಟ್ ಡಾಟ್ ಸ್ಟಾರ್ ಇದು ನಾನು ಒಂದು ಸಬ್ಜೆಕ್ಟ್ಅನ್ನು ಹೊಂದಬಹುದು ನಾನು ಎರಡು ಸಬ್ಜೆಕ್ಟ್ಗಳನ್ನು ಹೊಂದಬಹುದು ನಾನು ಅನಿಯಂತ್ರಿತ ಸಂಖ್ಯೆಯ ಸಬ್ಜೆಕ್ಟ್ಗಳನ್ನು ಹೊಂದಬಹುದು ಸಹಜವಾಗಿ ಒಂದಕ್ಕಿಂತ ಹೆಚ್ಚು ಆದ್ದರಿಂದ ನಾವು ಇಲ್ಲಿ ಒಂದು ನಿಶ್ಚಿತ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸಬಹುದು ನಾವು ಈ ರೀತಿಯ ಶ್ರೇಣಿಯನ್ನು ನಿರ್ದಿಷ್ಟಪಡಿಸಬಹುದು ನಾವು ಒಂದು ಶ್ರೇಣಿಯನ್ನು ನಿರ್ದಿಷ್ಟಪಡಿಸಬಹುದು ಇದು ಬೌಂಡ್ ಆಗಿದೆ ಆದ್ದರಿಂದ ಅದು ಗುಣಾಕಾರದ ಮೂಲ ಅರ್ಥವಾಗಿದೆ ಪೂರ್ವನಿಯೋಜಿತವಾಗಿ ಖಂಡಿತವಾಗಿಯೂ ಗುಣಾಕಾರವು ಒಂದಾಗಿದೆ ಉದಾಹರಣೆಗೆ ಇಲ್ಲಿ ಏನನ್ನೂ ಬರೆಯಲಾಗುವುದಿಲ್ಲ ಆದ್ದರಿಂದ ಗುಣಾಕಾರವು ಒಂದು ಆದ್ದರಿಂದ ಇಲ್ಲಿ ಕೇವಲ ಒಂದು ಡೇಟಾ ಭಾಗ ಪ್ರಾಪರ್ಟೀ ಇದೆ ಆದ್ದರಿಂದ ನಾವು ಏನನ್ನೂ ಹೇಳದಿದ್ದರೆ ಇದು ಒಂದು ಮತ್ತು ಸಹಜವಾಗಿ ಅದು ನೀವು ಹೊಂದಬಹುದಾದ ಕನಿಷ್ಠ ಮೌಲ್ಯವಾಗಿದೆ ನಂತರ ಕೆಲವು ಗುಣಲಕ್ಷಣಗಳು ಇಷ್ಟವಾಗುತ್ತವೆ ಇದನ್ನು ಹೆಸರಿನ ಮೊದಲು ಫಾರ್ವರ್ಡ್ ಸ್ಲ್ಯಾಷ್ನೊಂದಿಗೆ ಬರೆಯಲಾಗಿದೆ ಆದ್ದರಿಂದ ನೀವು ಹೇಳುತ್ತಿರುವಿರಿ ಈ ಫಾರ್ವರ್ಡ್ ಸ್ಲ್ಯಾಷ್ ಎಂದರೆ ಇದು ಡಿರೈವ್ಡ್ ಪ್ರಾಪರ್ಟಿ ಎಂದು ಅರ್ಥ ಅಂದರೆ ಇದರ ಅರ್ಥ ಈ ಪ್ರಾಪರ್ಟೀಯನ್ನು ಸ್ವತಃ ಸಂಗ್ರಹಿಸಲಾಗುವುದಿಲ್ಲ ಆದರೆ ಕೆಲವು ಕಾರ್ಯಾಚರಣೆಗಳು ನಡೆಯುತ್ತವೆ ನಾನು ಪ್ರವೇಶಿಸಲು ಬಯಸಿದಾಗಲೆಲ್ಲಾ ಈ ಪ್ರಾಪರ್ಟೀಯ ಮೌಲ್ಯವನ್ನು ಲೆಕ್ಕಹಾಕಬಹುದು ನೀವು ಕಾರಣ ನೋಡಲು ಪ್ರಯತ್ನಿಸಿದರೆ ಈ ಪ್ರಾಪರ್ಟೀ ವಯಸ್ಸು ಎಂದು ನಾವು ಹೇಳುತ್ತಿದ್ದೇವೆ ಹಲವಾರು ಅಪ್ಲಿಕೇಶನ್ಗಳಿಗಾಗಿ ನಾನು ಏನು ಎಂದು ತಿಳಿದುಕೊಳ್ಳಬೇಕು ಒಬ್ಬ ವ್ಯಕ್ತಿಯ ವಯಸ್ಸು ವಿದ್ಯಾರ್ಥಿಯ ವಯಸ್ಸು ಖಂಡಿತವಾಗಿಯೂ ನಾವು ವಯಸ್ಸನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ ಏಕೆಂದರೆ ಖಂಡಿತವಾಗಿಯೂ ಪ್ರತಿ ಹಾದುಹೋಗುವ ದಿನದಲ್ಲಿ ವಯಸ್ಸು ಬದಲಾಗುತ್ತಿದೆ ಆದ್ದರಿಂದ ನಾವು ಆ ಡೇಟಾವನ್ನು ನವೀಕರಿಸಲು ಸಾಧ್ಯವಿಲ್ಲ ಹಾಗಾದರೆ ನಾವು ಏನು ಮಾಡುತ್ತೇವೆ ನಾವು ಹುಟ್ಟಿದ ದಿನಾಂಕವನ್ನು ಸಂಗ್ರಹಿಸುತ್ತೇವೆ ಮತ್ತು ನಾವು ಬಹುಶಃ ಕೆಲವು ವಿಧಾನವನ್ನು ಹೊಂದಿದ್ದೇವೆಈ ಡಿರೈವ್ಡ್ ಪ್ರಾಪರ್ಟಿ ವಯಸ್ಸಿಗೆ ಸಂಬಂಧಿಸಿದ ವಯಸ್ಸನ್ನು ಲೆಕ್ಕಹಾಕಿ ಎಂದು ಹೇಳುವಂತಹ ಕೆಲವು ಕಾರ್ಯಾಚರಣೆ ಆದ್ದರಿಂದ ನಾವು ವಯಸ್ಸಿನ ಪ್ರಾಪರ್ಟೀಯನ್ನು ಪ್ರವೇಶಿಸಲು ಬಯಸಿದಾಗ ಈ ಕಾರ್ಯಾಚರಣೆಯನ್ನು ಆಹ್ವಾನಿಸಲಾಗುತ್ತದೆ ಈ ಕಾರ್ಯಾಚರಣೆಯು ಹುಟ್ಟಿದ ದಿನಾಂಕವನ್ನು ಸಮಾಲೋಚಿಸುತ್ತದೆ ಇಂದಿನ ದಿನಾಂಕವನ್ನು ಸಂಪರ್ಕಿಸಿ ಮತ್ತು ಅದರ ಆಧಾರದ ಮೇಲೆ ವಯಸ್ಸನ್ನು ಲೆಕ್ಕಾಚಾರ ಮಾಡಿ ಮತ್ತು ನಮಗೆ ಮೌಲ್ಯವನ್ನು ನೀಡಿ ಆದ್ದರಿಂದ ವಸ್ತುವಿನ ದೃಷ್ಟಿಕೋನಕ್ಕೆ ಅನುಗುಣವಾಗಿ ನಾವು ನೋಡುತ್ತೇವೆ ವಯಸ್ಸು ಇದೆ ಆದರೆ ನಿಜವಾಗಿ ಏನನ್ನೂ ಸಂಗ್ರಹಿಸಲಾಗುವುದಿಲ್ಲ ಆದ್ದರಿಂದ ಇದು ಡಿರೈವ್ಡ್ ಪ್ರಾಪರ್ಟಿ ಮತ್ತು ವಿನ್ಯಾಸದಲ್ಲಿ ಹಲವಾರು ಡಿರೈವ್ಡ್ ಪ್ರಾಪರ್ಟಿ ಬಳಕೆಯನ್ನು ನಾವು ನೋಡುತ್ತೇವೆ ಮುಂದುವರಿಯುವುದು ಮುಂದಿನದನ್ನು ನಾವು ನಿರ್ದಿಷ್ಟಪಡಿಸುವುದು ಖಂಡಿತವಾಗಿಯೂ ಕಾರ್ಯಾಚರಣೆಗಳು ಅಥವಾ ವಿಧಾನಗಳು ಆದ್ದರಿಂದ ಅವರು ಈ ರೂಪದಲ್ಲಿ ಬರೆದಿದ್ದಾರೆ ಪ್ರತಿಯೊಂದು ವಿಧಾನಕ್ಕೂ ಹೆಸರಿದೆ ಮತ್ತು ಅದು ಒಂದು ವಿಧಾನವಾಗಿದೆ ಎಂದು ಹೇಳಿ ಅದರ ನಂತರ ಒಂದು ಜೋಡಿ ಆವರಣವನ್ನು ಹೊಂದುವ ಮೂಲಕ ತೋರಿಸಲಾಗಿದೆ ರಿಟರ್ನ್ ಟೈಪ್ನ್ನು ಕೊಲೊನ್ ನಿಂದ ಬೇರ್ಪಡಿಸಲಾಗುತ್ತದೆ ಆದ್ದರಿಂದ ಇದು ಹೇಳುತ್ತದೆ ಇದು ವಿದ್ಯಾರ್ಥಿಯಲ್ಲಿ ಪ್ರಮಾಣಪತ್ರವನ್ನು ಪಡೆಯುತ್ತದೆ ಮತ್ತು ಅದು ಪ್ರಮಾಣಪತ್ರವನ್ನು ಹಿಂದಿರುಗಿಸುತ್ತದೆ ಆದ್ದರಿಂದ ಸಿ C ಅಥವಾ ಜಾವಾದಂತಹ ಸಾಮಾನ್ಯ ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳಿಗೆ ಹೋಲಿಸಿದರೆ ಇಲ್ಲಿ ಅಭಿವ್ಯಕ್ತಿಯ ಶೈಲಿ ಸ್ವಲ್ಪ ಭಿನ್ನವಾಗಿರುತ್ತದೆ ಎಂದು ನೀವು ನೋಡಬಹುದು ನಾವು ಮೊದಲು ವಿಧಾನದ ಹೆಸರನ್ನು ಬರೆಯುತ್ತೇವೆ ಮತ್ತು ನಂತರ ನಾವು ರಿಟರ್ನ್ ಟೈಪ್ನ್ನು ಸೂಚಿಸುತ್ತೇವೆ ಮತ್ತು ರಿಟರ್ನ್ ಟೈಪ್ ಐಚ್ಛಿಕವಾಗಿರುತ್ತದೆ ಹಾಗಾಗಿ ರಿಟರ್ನ್ ಟೈಪ್ ನ್ನು ಹೊಂದಿರದ ವಿಧಾನವನ್ನು ನಾನು ಹೊಂದಿರಬಹುದು ಇದರರ್ಥ ಮೂಲತಃ ಅದು ಯಾವುದೇ ಮೌಲ್ಯವನ್ನು ಹಿಂದಿರುಗಿಸುತ್ತದೆ ಎಂದು ನಿರೀಕ್ಷಿಸಲಾಗುವುದಿಲ್ಲ ಆದ್ದರಿಂದ ನೀವು ಸಿ C ವಿಷಯದಲ್ಲಿ ಯೋಚಿಸಿದರೆ ಅದು ರಿಟರ್ನ್ ಟೈಪ್ನ್ನು ಅನೂರ್ಜಿತ ಎಂದು ಸಂಕೇತಿಸಲಾಗುತ್ತದೆ ವಿಧಾನಗಳು ಒಂದೇ ರೀತಿಯ ವಿಭಿನ್ನ ಗೋಚರತೆಗಳನ್ನು ಹೊಂದಿವೆ ಮತ್ತು ಗೋಚರತೆಯ ಸಂಕೇತವು ಗುಣಲಕ್ಷಣದಂತೆಯೇ ಇರುತ್ತದೆ ಆದ್ದರಿಂದ ಅವರು ಸಾರ್ವಜನಿಕ ಸಂರಕ್ಷಿತ ಅಥವಾ ಖಾಸಗಿಯಾಗಿರಬಹುದು ವಿಭಿನ್ನ ಅರ್ಹತಾ ವಿಧಾನಗಳಿಂದ ವಿಧಾನಗಳನ್ನು ಅರ್ಹತೆ ಪಡೆಯಬಹುದು ನಾವು ಹೇಳುವ ಪ್ರಕಾರ ಪ್ರಮಾಣಪತ್ರವನ್ನು ಪಡೆಯಿರಿ ಒಂದು ವಿಧಾನವು ಅನನ್ಯ ಮತ್ತು ಅರ್ಹತೆಯಿಂದ ಅರ್ಹವಾಗಿದೆ ಅಂದರೆ ಈ ವಿಧಾನವು ಹಲವಾರು ಪ್ರಮಾಣಪತ್ರಗಳ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಗುಣಾಕಾರ ನಕ್ಷತ್ರವನ್ನು ನೋಡಬಹುದು ಅಂದರೆ ಯಾವುದೇ ಪ್ರಮಾಣಪತ್ರಗಳು ಶೂನ್ಯ ಅಥವಾ ಹೆಚ್ಚಿನವು ಆದರೆ ಅದು ಏನು ಹೇಳುತ್ತದೆ ಎಂದರೆ ಅದು ವಿಶಿಷ್ಟವಾಗಿದೆ ಆದ್ದರಿಂದ ಅದು ಮೂರು ಪ್ರಮಾಣಪತ್ರಗಳ ಪಟ್ಟಿಯನ್ನು ಹಿಂದಿರುಗಿಸಿದರೆ ಈ 3 ಪ್ರಮಾಣಪತ್ರಗಳು ಅನನ್ಯವಾಗಿರಬೇಕು ಅವರು ಆದೇಶಿಸಲಾಗಿದೆ ಆದ್ದರಿಂದ ಅವುಗಳ ನಡುವೆ ಕೆಲವು ಆದೇಶವಿದೆ ಉದಾಹರಣೆಗೆ ಆದೇಶವು ಪ್ರಮಾಣಪತ್ರವನ್ನು ಒದಗಿಸುವ ಶಿಕ್ಷಣದ ಮಟ್ಟ 10 ನೇ ತರಗತಿಯ ಪ್ರಮಾಣಪತ್ರ 12 ನೇ ತರಗತಿಯ ಪ್ರಮಾಣಪತ್ರ ಪದವಿ ಪದವಿಪೂರ್ವ ಪ್ರಮಾಣಪತ್ರ ಮತ್ತು ಮುಂತಾದವುಗಳಾಗಿರಬಹುದು ಮತ್ತು ಇವುಗಳು ವಿವಿಧ ರೀತಿಯ ಅರ್ಹತಾ ಸಾಧನಗಳಾಗಿವೆ ಅವುಗಳು ಸಾಧ್ಯ ಆದೇಶ ಅನನ್ಯ ಅಮೂರ್ತ ಅನುಕ್ರಮ ಕಾವಲು ಏಕಕಾಲೀನ ಆಗಿದೆ ಈ ಅನುಕ್ರಮ ಏಕಕಾಲೀನ ಇವು ವ್ಯವಸ್ಥೆಯಲ್ಲಿ ಏಕಕಾಲೀನತೆಯನ್ನು ನೋಡಿಕೊಳ್ಳಲು ಅರ್ಹತೆ ಪಡೆದಿವೆ ಆದ್ದರಿಂದ ಒಂದು ನಿರ್ದಿಷ್ಟ ಕಾರ್ಯಾಚರಣೆಯನ್ನು ಒಂದು ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಒಬ್ಜೆಕ್ಟ್ ಗಳಿಂದ ಆಹ್ವಾನಿಸುವ ಸಂದರ್ಭಗಳಿವೆ ಆದ್ದರಿಂದ ಒಂದು ವಿಧಾನವು ಏಕಕಾಲೀನವಾಗಿದೆ ಎಂದು ನೀವು ಹೇಳಿದರೆ ಒಂದೇ ಸಮಯದಲ್ಲಿ ಅನೇಕ ಒಬ್ಜೆಕ್ಟ್ ಗಳಿಂದ ಅದನ್ನು ಆಹ್ವಾನಿಸಲು ಸಾಧ್ಯವಿದೆ ಆದರೆ ಇದು ಅನುಕ್ರಮ ಎಂದು ನೀವು ಹೇಳಿದರೆ ಇದರರ್ಥ ನೀವು ಒಂದನ್ನು ಮಾಡಬೇಕಾಗುತ್ತದೆ ಮತ್ತು ನಂತರ ನೀವು ಮುಂದಿನದನ್ನು ಮಾಡಬಹುದು ಇದನ್ನು ಕಾಪಾಡಬಹುದು ಕಾರ್ಯಾಚರಣೆಯನ್ನು ಕಾವಲು ಮಾಡಬಹುದು ಅಲ್ಲಿ ಕಾರ್ಯಾಚರಣೆಯಲ್ಲಿ ಮುನ್ಸೂಚನೆ ಇದೆ ಕೆಲವು ಗಾರ್ಡ್ ಸ್ಥಿತಿಯನ್ನು ತೃಪ್ತಿಪಡಿಸಿದಲ್ಲಿ ನಾನು ಈ ಕಾರ್ಯಾಚರಣೆಯನ್ನು ಒಬ್ಜೆಕ್ಟ್ ನಿಂದ ಆಹ್ವಾನಿಸಬಹುದು ಆದ್ದರಿಂದ ಒಂದು ಕ್ಲಾಸ್ ಕಾರ್ಯಾಚರಣೆಗಳು ಅಥವಾ ವಿಧಾನಗಳನ್ನು ಸೂಚಿಸುವ ವಿಶಿಷ್ಟ ವಿಧಾನಗಳು ಇವು ಆದ್ದರಿಂದ ನಾವು ನಮ್ಮ ಎಲ್ಎಂಎಸ್ ಉದಾಹರಣೆಯನ್ನು ಉಲ್ಲೇಖಿಸಿದರೆ ನಾವು ನೋಡಿದಂತೆ ಎಲ್ಎಂಎಸ್ ಎರಡು ಪ್ರಮುಖ ಅಮೂರ್ತತೆಯ ಕ್ಲಾಸ್ ಉದ್ಯೋಗಿ ಮತ್ತು ರಜೆಯನ್ನು ಹೊಂದಿದೆ ನಾವು ಮೊದಲು ನೋಡಿದ ವಿಶೇಷತೆಗಳಿವೆ ನಾವು ಅದರ ಬಗ್ಗೆ ಮಾತನಾಡುವುದಿಲ್ಲ ನಾವು ಕೇವಲ ಅಮೂರ್ತ ತರಗತಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನೌಕರರ ಹೆಸರು ನೌಕರರ ಐಡಿ ಲಿಂಗ ಸಂಬಳ ಸೇರುವ ದಿನಾಂಕ ಮತ್ತು ಮುಂತಾದ ಹಲವಾರು ಗುಣಲಕ್ಷಣಗಳು ಮತ್ತು ಹಾಜರಾತಿಯನ್ನು ದಾಖಲಿಸುವುದು ರಜೆ ರದ್ದುಗೊಳಿಸುವುದು ರಜೆ ಕೋರುವುದು ಇರಬಹುದು ಮತ್ತು ಈ ಕೆಲಸ ಹೇಗೆ ಇದನ್ನು ಹೇಗೆ ಹೊರತೆಗೆಯಬಹುದು ಎಂಬುದನ್ನು ನಾವು ನೋಡಿದ್ದೇವೆ ಮತ್ತು ಇಲ್ಲಿ ನಾವು ಅದಕ್ಕಾಗಿ ಪ್ರಾತಿನಿಧ್ಯವನ್ನು ಮಾಡುತ್ತಿದ್ದೇವೆ ಉದಾಹರಣೆಗೆ ರಜೆಗಾಗಿ ನಾವು ಮಾನ್ಯ ಎಂದು ಕರೆಯುತ್ತೇವೆ ಆದ್ದರಿಂದ ಮಾನ್ಯವಾಗಿದ್ದರೆ ಅದು ರಜೆ ಪ್ರಕ್ರಿಯೆಗೊಳಿಸಬಹುದು ಅದು ಸುಳ್ಳಾಗಿದ್ದರೆ ಆ ರಜೆ ಪ್ರಕ್ರಿಯೆಗೊಳಿಸಲಾಗುವುದಿಲ್ಲ ರಜೆ ರಚಿಸುವಾಗ ಯಾರಾದರೂ ಅದರ ಮೌಲ್ಯಕ್ಕೆ ಮೌಲ್ಯವನ್ನು ನಮೂದಿಸುತ್ತಿದ್ದಾರೆ ಎಂದು ಸ್ವಾಭಾವಿಕವಾಗಿ ನಾವು ನಿರೀಕ್ಷಿಸುವುದಿಲ್ಲ ಆದರೆ ಇದು ಕೆಲವು ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದೆ ರಜೆಯನ್ನು ಮೌಲ್ಯೀಕರಿಸಿ ಅದು ಬೂಲಿಯನ್ ಫಲಿತಾಂಶವನ್ನು ಹೊಂದಬಹುದು ಇದು ನಾನು ಈ ಮಾನ್ಯ ಆಸ್ತಿಯನ್ನು ಪ್ರವೇಶಿಸಲು ಪ್ರಯತ್ನಿಸಿದಾಗ ಹೊಂದಿಸಲಾಗುವುದು ಆದ್ದರಿಂದ ಈ ಸ್ಲ್ಯಾಷ್ ಅನ್ನು ನೀವು ಇಲ್ಲಿ ನೋಡಬಹುದು ಅದು ಈಸ್ ವ್ಯಾಲಿಡ್ ಎಂಬುದು ಕ್ಲಾಸ್ನ ಒಂದು ಪಡೆದ ಪ್ರಾಪರ್ಟೀ ಎಂದು ಹೇಳುತ್ತದೆ ನಾವು ಇಲ್ಲಿ ನೋಡಬಹುದಾದ ಕೆಲವು ಉದಾಹರಣೆಗಳನ್ನು ಸಹ ಇಲ್ಲಿ ಸೇರಿಸಿದ್ದೇನೆಉದಾಹರಣೆಗೆ ಇಲ್ಲಿ ಲೈಬ್ರರಿ ಡೊಮೇನ್ ಮಾದರಿ ಅಂದರೆ ಇದು ಗ್ರಂಥಾಲಯದ ಮಾಹಿತಿಯನ್ನು ಸೆರೆಹಿಡಿಯಲು ಪ್ರಯತ್ನಿಸುತ್ತಿದೆ ಆದ್ದರಿಂದ ಪುಸ್ತಕದ ಕ್ಲಾಸ್ ಪುಸ್ತಕದ ಹೆಸರು ಪುಸ್ತಕದ ವಿಷಯ ಪುಸ್ತಕದ ಐಎಸ್ಬಿಎನ್ ಸಂಖ್ಯೆ ಮತ್ತು ಮುಂತಾದ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುವ ಪುಸ್ತಕ ವರ್ಗವಿದೆ ಮತ್ತೊಂದು ಕ್ಲಾಸ್ ಪುಸ್ತಕ ಐಟಂ ಇದೆ ಆದ್ದರಿಂದ ಪುಸ್ತಕ ಮತ್ತು ಪುಸ್ತಕದ ಐಟಂ ನಡುವಿನ ವ್ಯತ್ಯಾಸವೆಂದರೆ ನಾವು ಅನುಸರಿಸಲಿದ್ದೇವೆ ಎಂದು ನಾನು ಹೇಳಿದಾಗ ಗ್ರಹಾಂ ಗೂಚ್ ಅವರ ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಆದರೆ ನಂತರ ನಾನು ಅಧ್ಯಯನ ಮಾಡುವಾಗ ನನ್ನ ಬಳಿ ಒಂದು ನಿರ್ದಿಷ್ಟ ಪುಸ್ತಕ ಬೇಕು ನೀವು ಅಧ್ಯಯನ ಮಾಡುವಾಗ ನೀವು ಹೊಂದಿರುವ ಗೂಚ್ ಪುಸ್ತಕದ ನಿರ್ದಿಷ್ಟ ನಕಲನ್ನು ನೀವು ಹೊಂದಿರುತ್ತೀರಿ ಆದ್ದರಿಂದ ನಮ್ಮಲ್ಲಿ 5 ಜನರು ಗೂಚ್ ಅವರ ಪುಸ್ತಕದ 5 ಪ್ರತಿಗಳನ್ನು ಹೊಂದಿದ್ದರೆ ಅವೆಲ್ಲವನ್ನೂ ಪುಸ್ತಕ ಕ್ಲಾಸ್ ಒಂದೇ ಉದಾಹರಣೆಯಿಂದ ಪ್ರತಿನಿಧಿಸಲಾಗುತ್ತದೆ ಆದರೆ ಈ ಪ್ರತಿಯೊಂದು ಪ್ರತಿಗಳು ವಿಭಿನ್ನವಾಗಿವೆ ಆದ್ದರಿಂದ ಬಾರ್ಕೋಡ್ ಎಂದು ಹೇಳುವಂತಹ ಇನ್ನೂ ಕೆಲವು ಮಾಹಿತಿಗಳು ಇರುತ್ತವೆ ಅದು ಪ್ರತಿ ನಕಲನ್ನು ಇನ್ನೊಂದರಿಂದ ಪ್ರತ್ಯೇಕಿಸಲು ವರದಿ ಮಾಡುತ್ತದೆ ಆರ್ಎಫ್ಐಡಿ ಟ್ಯಾಗ್ ಇರಬಹುದು ಮತ್ತು ಈ ಪುಸ್ತಕದಿಂದ ಐಟಂಗಳ ನಿರ್ದಿಷ್ಟ ಪ್ರತಿಗಳು ಗ್ರಂಥಾಲಯದಿಂದ ಸಾಲವಾಗಬಹುದು ಆದ್ದರಿಂದ ನಿಗದಿತ ದಿನಾಂಕದಂತಹ ಸಾಲದ ಅವಧಿಯಂತಹ ಕೆಲವು ಡಿರೈವ್ಡ್ ಅಟ್ರಿಬ್ಯೂಟ್ ಗಳು ಇರುತ್ತವೆ ಆದ್ದರಿಂದ ನೀವು ನಿಗದಿತ ದಿನಾಂಕವನ್ನು ನಿರ್ದಿಷ್ಟಪಡಿಸುವುದಿಲ್ಲ ಆದರೆ ನೀವು ಇಟ್ಟುಕೊಂಡಿರುವುದು ಬಹುಶಃ ಪುಸ್ತಕವನ್ನು ನೀಡಿದ ದಿನಾಂಕವಾಗಿದೆ ಮತ್ತು ಗ್ರಂಥಾಲಯವು ಅನುಮತಿಸುವ ಸಮಸ್ಯೆಯ ಅವಧಿ ಎಷ್ಟು ಎಂದು ನೀವು ಮಾಹಿತಿಯನ್ನು ಇರಿಸುತ್ತೀರಿ ಅದರ ಆಧಾರದ ಮೇಲೆ ನಾನು ನಿಗದಿತ ದಿನಾಂಕವನ್ನು ಪ್ರವೇಶಿಸಲು ಪ್ರಯತ್ನಿಸಿದಾಗಲೆಲ್ಲಾ ಕೆಲವು ವಿಧಾನಗಳು ಇರುತ್ತವೆ ಅದು ನಿಗದಿತ ದಿನಾಂಕದ ಪ್ರಾಪರ್ಟೀಯನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ನನಗೆ ಆ ದಿನಾಂಕವನ್ನು ನೀಡುತ್ತದೆ ಅಂತೆಯೇ ಇರಬಹುದು ಆದ್ದರಿಂದ ಇವೆಲ್ಲವೂ ನಮ್ಮಲ್ಲಿರುವ ವಿಭಿನ್ನ ಡಿರೈವ್ಡ್ ಪ್ರಾಪರ್ಟೀಗಳಾಗಿವೆ ಇದು ಒಂದು ಅರ್ಥದಲ್ಲಿ ಸ್ವಲ್ಪ ಸರಳೀಕೃತ ಮಾದರಿಯಾಗಿದೆ ಎಂದು ನೀವು ನೋಡಬಹುದು ಏಕೆಂದರೆ ನಾವು ಡೊಮೇನ್ ಬಗ್ಗೆ ಮಾತನಾಡುತ್ತಿದ್ದೇವೆ ಉದಾಹರಣೆಗೆ ಇದು ಈ ವಿಭಿನ್ನ ಅಟ್ರಿಬ್ಯೂಟ್ ಗಳಿಗೆ ಗೋಚರತೆಯ ವಿವರಣೆಯನ್ನು ತೋರಿಸುತ್ತಿಲ್ಲ ಏಕೆಂದರೆ ಅದು ಎಲ್ಲಾ ವಿಭಿನ್ನ ಕ್ಲಾಸ್ಗಳನ್ನು ಒಟ್ಟಿಗೆ ಸೇರಿಸುವುದರ ಆಧಾರದ ಮೇಲೆ ನಿರ್ಧರಿಸಲ್ಪಡುತ್ತದೆ ಮತ್ತು ನಾವು ನಿಜವಾದ ಅನುಷ್ಠಾನದ ಕಡೆಗೆ ಹೋದಾಗ ನಾವು ಮರೆಮಾಡಲು ಬಯಸುವ ಪ್ರಾಪರ್ಟೀಗಳು ಯಾವುವು ಎಂದು ನಾವು ನಿರ್ಧರಿಸಬಹುದು ಸಾರ್ವಜನಿಕವಾಗಿ ಲಭ್ಯವಾಗಬೇಕಾದ ಪ್ರಾಪರ್ಟೀಗಳು ಯಾವುವು ಆದರೆ ಇಲ್ಲಿ ನಾವು ಡೊಮೇನ್ನಿಂದ ಸೆರೆಹಿಡಿಯುತ್ತಿರುವುದರಿಂದ ನಾವು ಇನ್ನೂ ಆ ಅಭ್ಯಾಸವನ್ನು ಮಾಡಿಲ್ಲ ಆದ್ದರಿಂದ ನೀವು ಗೋಚರತೆ ನಿರ್ದಿಷ್ಟತೆಯ ಚಿಹ್ನೆಗಳನ್ನು ನೋಡುವುದಿಲ್ಲ ಆದ್ದರಿಂದ ಅದೇ ರೀತಿ ಹಲವಾರು ಇತರ ಕ್ಲಾಸ್ಗಳಿವೆ ವರ್ಗವು ಲೇಖಕನನ್ನು ವ್ಯಾಖ್ಯಾನಿಸುತ್ತದೆ ಇದು ಹೆಸರಿನ ಜೀವನಚರಿತ್ರೆ ಲೇಖಕರ ಜನ್ಮ ದಿನಾಂಕ ಗ್ರಂಥಾಲಯವು ಒಂದು ಕ್ಲಾಸ್ಆಗಿದ್ದು ಇದು ಕಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯವೇ ಎಂದು ಹೆಸರು ಮತ್ತು ವಿಳಾಸವನ್ನು ಹೊಂದಿದೆ ಇದು ಐಐಟಿ ಖರಗ್ಪುರ ಮತ್ತು ಇನ್ನಿತರ ಕೇಂದ್ರ ಗ್ರಂಥಾಲಯವಾಗಿದೆ ಹಾಗಾಗಿ ಇಲ್ಲಿಗೆ ಗ್ರಂಥಾಲಯದ ನಿದರ್ಶನಗಳು ಬರಬಹುದಾಗಿದ್ದರೆ ಗ್ರಂಥಪಾಲಕ ಮತ್ತೊಂದು ಕ್ಲಾಸ್ ಆಗಿರಬಹುದು ಇದು ವಿಭಿನ್ನ ಅಟ್ರಿಬ್ಯೂಟ್ಗಳನ್ನು ಹೊಂದಿದೆ ಆದ್ದರಿಂದ ಈ ರೀತಿಯಾಗಿ ನೀವು ಪ್ರತಿನಿಧಿಸಲು ನಿರ್ಮಿಸಲು ಕ್ಲಾಸ್ ಡೈಗ್ರಾಮ್ ಅನ್ನು ನಿರ್ಮಿಸಲು ಪ್ರಾರಂಭಿಸಲು ಗ್ರಂಥಾಲಯದ ಡೊಮೇನ್ನಿಂದ ಸೆರೆಹಿಡಿಯಲಾದ ಕ್ಲಾಸ್ಗಳನ್ನು ನೋಡಬಹುದು ನೀವು ಖಂಡಿತವಾಗಿಯೂ ಇತರ ಚಿಹ್ನೆಗಳನ್ನು ನೋಡುತ್ತೀರಿ ಮತ್ತು ಅವುಗಳಲ್ಲಿ ಕೆಲವು ನಾವು ವಿಭಿನ್ನ ಪರಿಕಲ್ಪನೆಗಳನ್ನು ಪರಿಚಯಿಸುವಾಗ ಆಕಸ್ಮಿಕವಾಗಿ ಮಾತನಾಡಿದ್ದೇವೆ ಆದರೆ ನಾವು ಸಂಬಂಧಗಳ ಬಗ್ಗೆ ನಿಜವಾಗಿಯೂ ಮಾತನಾಡಿದ ನಂತರ ನಾವು ಅವುಗಳನ್ನು ಚರ್ಚಿಸಲು ಬರುತ್ತೇವೆ ಅಂತಿಮವಾಗಿ ಇದು ಅದೇ ಲೈಬ್ರರಿ ಡೊಮೇನ್ ಮಾದರಿಯಾಗಿದೆ ಇಲ್ಲಿ ಒದಗಿಸಲಾದ ಏಕೈಕ ವಿಷಯ ಅದು ನಿಜವಾದ ಮಾದರಿಗೆ ಹೆಚ್ಚುವರಿಯಾಗಿ ನಿಮಗೆ ಸಾಕಷ್ಟು ಟಿಪ್ಪಣಿಗಳನ್ನು ನೀಡಲಾಗಿದೆ ಆದ್ದರಿಂದ ಈ ಟಿಪ್ಪಣಿಗಳು ಇದು ಮೂಲತಃ ನಿಮ್ಮ ತಿಳುವಳಿಕೆಯನ್ನು ತಯಾರಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಇದು ಅಮೂರ್ತ ಕ್ಲಾಸ್ ಎಂದು ಸೂಚಿಸುತ್ತದೆ ಮತ್ತು ನೀವು ನೋಡಬಹುದುಇದು ಅಮೂರ್ತ ಕ್ಲಾಸ್ ಎಂದು ನಿಮಗೆ ಹೇಗೆ ಗೊತ್ತು ಏಕೆಂದರೆ ಅದನ್ನು ಇಟಲೈಸ್ ಮಾಡಿದ ರೂಪದಲ್ಲಿ ಬರೆಯಲಾಗಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇಲ್ಲಿ ಗುರುತಿಸಿರುವಂತೆ ಇವು ವಿಭಿನ್ನ ಅಟ್ರಿಬ್ಯೂಟ್ಗಳಾಗಿವೆ ಮತ್ತು ನಂತರ ನೀವು ಇನ್ನೂ ಮಾಡದ ಉಳಿದ ವಿಷಯಗಳು ಆದ್ದರಿಂದ ನೀವು ಇದನ್ನು ಅಧ್ಯಯನ ಮಾಡಬಹುದು ಮತ್ತು ಕ್ಲಾಸ್ಗಳು ಹೇಗೆ ಇರಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ತಿಳಿದುಕೊಳ್ಳಬಹುದು ಕ್ಲಾಸ್ ಡೈಗ್ರಾಮ್ ನಲ್ಲಿ ನಿರೂಪಿಸಲಾಗಿದೆ ಅಂತಿಮವಾಗಿ ನಾವು ಕ್ಲಾಸ್ ಡೈಗ್ರಾಮ್ವನ್ನು ಪರಿಚಯಿಸಿದ್ದೇವೆ ನಾವು ಒಂದು ಕ್ಲಾಸ್ನಲ್ಲಿ ಪ್ರಾಪರ್ಟೀಗಳು ಮತ್ತು ಕಾರ್ಯಾಚರಣೆಗಳ ಪ್ರಾತಿನಿಧ್ಯವನ್ನು ತೋರಿಸಿದ್ದೇವೆ ಮತ್ತು ನಾವು ಒಂದೆರಡು ಉದಾಹರಣೆಗಳನ್ನು ತೋರಿಸಿದ್ದೇವೆ ಮುಂದಿನ ಮಾಡ್ಯೂಲ್ನಲ್ಲಿ ವಾಸ್ತವವಾಗಿ ಮುಂದಿನ ಎರಡು ಮಾಡ್ಯೂಲ್ಗಳಲ್ಲಿ ನಾವು ಈ ಹಿಂದೆ ಅಧ್ಯಯನ ಮಾಡಿದ ಕ್ಲಾಸ್ಗಳ ನಡುವಿನ ವಿಭಿನ್ನ ಸಂಬಂಧಗಳ ಬಗ್ಗೆ ಕ್ಲಾಸ್ ಡೈಗ್ರಾಮ್ನಲ್ಲಿ ಅವುಗಳನ್ನು ಹೇಗೆ ಪ್ರತಿನಿಧಿಸಬೇಕು ಎಂಬುದರ ಕುರಿತು ಮಾತನಾಡುತ್ತೇವೆ